ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿಪುನರ್ನಿರ್ಮಾಣ ಉಪನ್ಯಾಸಕ್ಕೆ ಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇಂದು Kyoto ವಿಶ್ವವಿದ್ಯಾನಿಲಯದ Kyoto DPRI ನಿಂದ ಡಾ ಸುಭಜ್ಯೋತಿ ಸಮದ್ದಾರ್ ಅವರು ಸಿದ್ಧಪಡಿಸಿದ ಉಪನ್ಯಾಸವನ್ನು ನಾನು ನೀಡಲು ಹೊರಟಿದ್ದೇನೆ ಹಾಗಾಗಿ ಅವರ ಲಭ್ಯತೆಯಿಲ್ಲದ ಕಾರಣ ಅವರು ಕೆಲಸ ಮಾಡಿದ್ದನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ನಾನು ತಯಾರಿ ಮಾಡಲಿದ್ದೇನೆ ಅಂದರೆ ಅವರ ಕೆಲಸ ಮತ್ತು ಬಾಂಗ್ಲಾದೇಶದ ಬಗ್ಗೆ ನಿಮಗೆ ಪ್ರಸ್ತುತಪಡಿಸುತ್ತೇನೆ ಮತ್ತು ಅದು ವಿಪತ್ತು ಸನ್ನದ್ಧತೆ ತಂತ್ರಜ್ಞಾನದ ಪ್ರಸರಣ ಮತ್ತು ಪ್ರವರ್ತಕರು ಏನು ಕೊಡುಗೆ ನೀಡುತ್ತಾರೆ ಹಾಗಾಗಿ ಇದನ್ನೇ ನಾನು ಮಾತನಾಡಲು ಹೊರಟಿರುವುದು ಮೊದಲನೆಯದಾಗಿ ಇಂದು ನಾವು ಬಾಂಗ್ಲಾದೇಶದ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಅಲ್ಲ ಆದರೆ ಕನಿಷ್ಠ 1971 ರಿಂದ ಅವರು ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆಂದು ನಿಮಗೆ ತಿಳಿದಿದೆ ಎಂದು ನಿಮ್ಮಲ್ಲಿ ಹಲವರು ಅರ್ಥಮಾಡಿಕೊಂಡಿದ್ದಾರೆ ಪಾಕಿಸ್ತಾನ ಮತ್ತು ನೀವು ಇಲ್ಲಿ ನೋಡುತ್ತಿರುವುದು ಸುಂದರಬನ್ಸ್ನ ಅತ್ಯಂತ ಶ್ರೀಮಂತ ಪರಿಸರ ವ್ಯವಸ್ಥೆಯಲ್ಲಿ ಹಾಕಲಾದ ಪರಂಪರೆಯಾಗಿದೆ ಮತ್ತು ಈ ಸಂಪೂರ್ಣ ಭಾಗವು ಈ ಎಲ್ಲಾ ಹಿನ್ನೀರನ್ನು ಹೊಂದಿದೆ ಮತ್ತು ಈ ಪ್ರದೇಶದ ಹೆಚ್ಚಿನ ಭಾಗವು ಪ್ರವಾಹಕ್ಕೆ ಗುರಿಯಾಗಿದೆ ಮತ್ತು ಅದರ ಭಾಗವು ಕರಾವಳಿ ಭಾಗ ಮತ್ತು ಹಿನ್ನೀರಿನ ಪ್ರದೇಶಗಳು ಆಗಿದೆ ಮತ್ತು ಇದು ಬಹಳ ಶ್ರೀಮಂತ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದು ಇಸ್ಲಾಮಿಕ್ ರಾಷ್ಟ್ರವಾಗಿದೆ ಮತ್ತು ಅದು ಬಂಗಾಳದಿಂದ ಬೇರ್ಪಟ್ಟಿದೆ ಬಂಗಾಳದ ದೊಡ್ಡ ಭಾಗ ಪಶ್ಚಿಮ ಬಂಗಾಳದಲ್ಲಿ ನೀವು ನೋಡುವ ಮತ್ತು ಅದೇ ಸಮಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರವಾಗಿ ಎರಡೂ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಹೊಂದಿದೆ ಮತ್ತು ಈ ಬಾಂಗ್ಲಾದೇಶವು 1971 ರಿಂದ ಸ್ವತಂತ್ರವಾದ ನಂತರ ಮತ್ತು 1980 ರ ವರೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲಸ ಮಾಡಿದೆ ಮತ್ತು UNICEF ಬಾಂಗ್ಲಾದೇಶ ಸರ್ಕಾರದದೊಂದಿಗೆ ವಿಪತ್ತು ಪೀಡಿತ ಪ್ರದೇಶಗಳಲ್ಲಿ ಕೆಲಸ ಮಾಡಿದೆ ಮತ್ತು ಇಲ್ಲಿನ ಪ್ರಮುಖ ಕಾಳಜಿಯೆಂದರೆ ನೀರು ಮತ್ತು ಕುಡಿಯುವ ನೀರಿನ ಅಪಾಯಗಳು ಏಕೆಂದರೆ ವಿಶೇಷವಾಗಿ ಕರಾವಳಿ ಬಾಂಗ್ಲಾದೇಶದಲ್ಲಿ ಅದರ ಉಪ್ಪು ಅಂಶದಿಂದಾಗಿ ಕುಡಿಯುವ ನೀರನ್ನು ಒದಗಿಸುವುದು ಮತ್ತು ವಿವಿಧ ಬುಡಕಟ್ಟು ಸಮುದಾಯಗಳು ಮತ್ತು ಕರಾವಳಿ ಸಮುದಾಯಗಳು ಹೇಗೆ ಬದುಕುಳಿಯುತ್ತಾರೆ ಮತ್ತು ಅವರು ಎದುರಿಸುತ್ತಿರುವ ತೊಂದರೆಗಳೇನು ಅದಕ್ಕಾಗಿಯೇ ಹಲವಾರು ಕಾರ್ಯಭಾರಗಳು ಮತ್ತು ವಿಭಿನ್ನ ಪ್ರಯತ್ನಗಳು ನಡೆದಿವೆ ಅವರಿಗೆ ಕೈ ಪಂಪ್ಗಳು ಅಂತರ್ಜಲ ಸಂಪನ್ಮೂಲಗಳನ್ನು ಒದಗಿಸಲು ಮತ್ತು ಕೆಲವು ರೀತಿಯ ಅವುಗಳು ಮೇಲ್ಮೈ ನೀರಿನ ಮೇಲೆ ಅವಲಂಬಿತವಾಗಿದೆ ಅದು ಮೂಲತಃ ಕೊಳ ಅಥವಾ ನದಿ ನೀರಿನ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದೆ ಆದರೆ 1980 ರಿಂದ 1990 ರ ದಶಕದಲ್ಲಿ ಹವಾಮಾನ ಬದಲಾವಣೆ ಅಥವಾ ಅದರ ಕೈಗಾರಿಕಾ ಅಂಶಗಳ ಇತರ ಅಂಶಗಳಿಂದಾಗಿ ಇಲ್ಲಿ ಅವರು 2 ಪ್ರಮುಖ ಸಮಸ್ಯೆಗಳನ್ನು ಎದುರಿಸಿದರು ಒಂದು ಆರ್ಸೆನಿಕ್ ಮಾಲಿನ್ಯವು ಅಂತರ್ಜಲ ಸಂಪನ್ಮೂಲಗಳು ಮತ್ತು ನೀರಿನಿಂದ ಸ್ಪಷ್ಟವಾಗಿ ಕಂಡುಬರುತ್ತದೆ ಲವಣಾಂಶ ಆದ್ದರಿಂದ ಲವಣಯುಕ್ತ ನೀರು ಹೇಗೆ ಎಂದು ನಿಮಗೆ ತಿಳಿದಿಲ್ಲ ಇದು ಮನೆಯ ಉದ್ದೇಶಗಳಿಗಾಗಿ ಸೇವಿಸಲು ಒಳ್ಳೆಯದಲ್ಲ ನಿಮಗೆ ತಿಳಿದಿರುವ ವಿಭಿನ್ನ ಉದ್ದೇಶಗಳಿಗಾಗಿ ಇದನ್ನು ಬಳಸಬಹುದು ಆದರೆ ದೈನಂದಿನ ಅಗತ್ಯಗಳಿಗಾಗಿ ಬಾಂಗ್ಲಾದೇಶದ ಸಮುದಾಯವು ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ ಜನರು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಅಲ್ಲಿಯೇ ನಾವು ಈ ದುರ್ಬಲ ಸಂದರ್ಭಗಳನ್ನು ಹೇಗೆ ಪರಿಹರಿಸಬಹುದು ಎಂಬ ಚಿಂತನೆಯು ನಿವಾಸಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ವಿಷಯದಲ್ಲಿ ದೀರ್ಘಾವಧಿಯ ಪರಿಣಾಮಗಳನ್ನು ಬೀರಲಿದೆ ಇದು ಒಂದು ಇದು ಬಹಳಷ್ಟು ದೀರ್ಘಕಾಲದ ಕಾಯಿಲೆಗಳು ಅತಿಸಾರವನ್ನು ಉಂಟುಮಾಡಬಹುದು ಮತ್ತು ಇದು ಮಾನವನ ವಾಸಸ್ಥಳದ ಮೇಲೆ ಮಾತ್ರವಲ್ಲದೆ ಸಸ್ಯ ಮತ್ತು ಪ್ರಾಣಿಗಳ ಮೇಲೂ ಕೆಲವು ರೀತಿಯ ಜೈವಿಕ ಸಮಸ್ಯೆಗಳನ್ನು ಹೊಂದಿರಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅಲ್ಲಿ ಒಂದು ರೀತಿಯ ಚಿತ್ರಕ್ಕೆ ಬಂದ ನಾವೀನ್ಯತೆ ಮತ್ತು ಅಲ್ಲಿಯೇ ಜಪಾನಿನ ತಂತ್ರಜ್ಞಾನದಂತೆ ಒಂದು ರೀತಿಯ ನಾವೀನ್ಯತೆಯಾದ Amamizu ಇದು ಮಳೆನೀರು ಕೊಯ್ಲು ಕುರಿತು ಮಾತನಾಡುತ್ತದೆ ಆದ್ದರಿಂದ ಜಪಾನೀಸ್ನಲ್ಲಿ ಅಮಾ ಎಂದರೆ ನದಿ ಮತ್ತು ಮಿಜು ಎಂದರೆ ನೀರು ಆದ್ದರಿಂದ ಇದು ನದಿ ನೀರಿನ ಕೊಯ್ಲು ಕುರಿತು ಮಾತನಾಡುತ್ತದೆ ಆದ್ದರಿಂದ ಅವರು ಈ ರೀತಿಯ ಹೊಂಡಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ ನೀರು ಸಂಗ್ರಹಣೆ ತೊಟ್ಟಿಗಳು ಮತ್ತು ಮಳೆನೀರನ್ನು ಸಂಗ್ರಹಿಸುವುದು ಮತ್ತು ಅವರು ಅದನ್ನು 6 ತಿಂಗಳವರೆಗೆ ಇಡುತ್ತಾರೆ ಅವರು ಅದನ್ನು 6 ತಿಂಗಳು ಸಂಗ್ರಹಿಸುತ್ತಾರೆ ಮತ್ತು ನಂತರ ಮರುಬಳಕೆ ಮಾಡಬಹುದು ಇದು ಅವರು ಅಭಿವೃದ್ಧಿಪಡಿಸಿದ ಒಂದು ರೀತಿಯ ತಂತ್ರಜ್ಞಾನವಾಗಿದೆ ಮತ್ತು ಇದು ನಿರ್ದಿಷ್ಟ ಭೌಗೋಳಿಕ ಮತ್ತು ಹವಾಮಾನ ಪರಿಸ್ಥಿತಿಗಳು ಮತ್ತು ದುರ್ಬಲ ಪರಿಸ್ಥಿತಿಗಳಿಗೆ ಅಗತ್ಯವಿರುವ ನಾವೀನ್ಯತೆಗಳಲ್ಲಿ ಒಂದಾಗಿದೆ ಮತ್ತು ಅವರು ಈ ರೀತಿಯ ತಂತ್ರಜ್ಞಾನದ ಅಗತ್ಯವಿರುವ ವಿವಿಧ ಗ್ರಾಮೀಣ ಹಳ್ಳಿಗಳಲ್ಲಿ ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ ಮತ್ತು ಈಗ ನೀವು ನಕ್ಷೆಯನ್ನು ನೋಡಿದರೆ ಮತ್ತು ಈ ಸಂಪೂರ್ಣ ಪ್ರದೇಶವನ್ನು ನೀವು ನೋಡಬಹುದು ಇವೆಲ್ಲವೂ ತೀವ್ರವಾಗಿ ಪೀಡಿತ ಪ್ರದೇಶಗಳು ಮತ್ತು ಮಧ್ಯಮ ಪೀಡಿತ ಪ್ರದೇಶಗಳು ಮತ್ತು ಸೌಮ್ಯ ಪೀಡಿತ ಪ್ರದೇಶಗಳನ್ನು ಹೊಂದಿದ್ದೇವೆ ಸೌಮ್ಯವಾಗಿ ಪೀಡಿತ ಮತ್ತು ಅತ್ಯಂತ ಸೌಮ್ಯವಾಗಿ ಪೀಡಿತ ಪ್ರದೇಶಗಳನ್ನು ಹೊಂದಿದ್ದೇವೆ ಮತ್ತು ಸುರಕ್ಷಿತ ಪ್ರದೇಶಗಳನ್ನು ಹೊಂದಿದ್ದೇವೆ ಆದರೆ ಈ ತಂತ್ರಜ್ಞಾನವನ್ನು ಇಡೀ ರಾಷ್ಟ್ರಕ್ಕೆ ವಿಸ್ತರಿಸುವುದು ಹೇಗೆ ಎಂಬುದು ಸವಾಲು ಆದ್ದರಿಂದ ಇದು ಎಲ್ಲವೂ ಒಂದರಿಂದ ಪ್ರಾರಂಭವಾಗಬಹುದು ಮತ್ತು ಅದು ಮತ್ತಷ್ಟು ಹರಡಬೇಕು ಮತ್ತು ಹೇಗೆ ಯಾರು ಇದನ್ನು ತೆಗೆದುಕೊಳ್ಳುತ್ತಾರೆ ಈ ನಾವೀನ್ಯಕಾರರು ಯಾರು ಈ ಪ್ರವರ್ತಕರು ಯಾರು ಈ ನಿರ್ದಿಷ್ಟ ತಂತ್ರಜ್ಞಾನದ ವರ್ಗಾವಣೆಯನ್ನು ವ್ಯಾಪಕ ಸಮುದಾಯಕ್ಕೆ ಕೊಂಡೊಯ್ಯಲಿದ್ದಾರೆ ಅದು ಇದೆ ಇದು ಒಂದು ಸವಾಲಾಗಿದೆ ಏಕೆಂದರೆ ಒಂದು ಕಡೆ ನಾವು ವಿವಿಧ ಗುಂಪುಗಳ ಸಮುದಾಯಗಳನ್ನು ಸೆರೆಹಿಡಿಯುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಈ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತೆ ಮತ್ತು ಅವುಗಳನ್ನು ಅರಿತುಕೊಳ್ಳುವಂತೆ ಮಾಡುತ್ತಿದ್ದೇವೆ ಆದರೆ ಈ ಉತ್ಪನ್ನವನ್ನು ನಾವು ಹೇಗೆ ಹರಡಬಹುದು ಎಂಬುದನ್ನು ದೊಡ್ಡ ಪ್ರಮಾಣದಲ್ಲಿ ತರುವುದು ಸವಾಲಾಗಿದೆ ಅವರ ಹಿಂದಿನ ತರಗತಿಗಳಲ್ಲಿ ಡಾ ಸುಭಜ್ಯೋತಿ ಸಮದ್ದರ್ ಅವರು ಬಾಂಗ್ಲಾದೇಶದೊಂದಿಗಿನ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ ಮತ್ತು ಇದು ಆರ್ಸೆನಿಕ್ ವಿಷಯವಾಗಿದೆ ಮತ್ತು ನಾವೀನ್ಯತೆ ಹೇಗೆ ಹರಡಬಹುದು ಮತ್ತು ಸವಾಲುಗಳೇನು ಮತ್ತು ಅದನ್ನು ಹೇಗೆ ನಿರ್ಣಯಿಸಬಹುದು ಎಂಬುವುದು ಮತ್ತೊಂದು ಅಂಶವಾಗಿದೆ ಆದ್ದರಿಂದ ನಮ್ಮ ಮುಂದೆ ದೊಡ್ಡ ಸವಾಲು ಕೇವಲ ನಾವೀನ್ಯತೆ ಮಾತ್ರವಲ್ಲ ಈ ನಾವೀನ್ಯತೆಯನ್ನು ಗ್ರಾಮೀಣ ಬಡವರಿಗೆ ವ್ಯಾಪಕ ಸಮುದಾಯಗಳಿಗೆ ಕೊಂಡೊಯ್ಯುವುದು ಸರಿ ಅದನ್ನು ಹೇಗೆ ಮತ್ತಷ್ಟು ಕೊಂಡೊಯ್ಯುವುದು ಮತ್ತು ಈ ಪ್ರಕ್ರಿಯೆಯನ್ನು ಹೇಗೆ ಹರಡುವುದು ಈಗ ಯಾವುದೇ ಉತ್ಪನ್ನವು ಹೊಂಡ ಆಗಿರಲಿ ಅದು ಐಫೋನ್ ಆಗಿರಲಿ ಬೇರೆ ಯಾವುದೇ ರಿಮೋಟ್ ಡ್ರೈವಿಂಗ್ ಕಾರ್ ಆಗಿರಲಿ ಸಮಾಜದ ಒಳಿತಿಗಾಗಿ ಯಾವುದೇ ಉತ್ಪನ್ನವು ಸಮಾಜಕ್ಕೆ ಬರುತ್ತಿದೆ ಅದು ಕೇವಲ ಹೊಂಡ ಅಲ್ಲ ನೀರು ಸಂಗ್ರಹಿಸುವುದು ಆದರೆ ಮೊದಲನೆಯದು ಅದನ್ನು ಗಮನಿಸಬೇಕು ಅದನ್ನು ತೆಗೆದುಕೊಳ್ಳಬೇಕೆ ಅಥವಾ ಬೇಡವೇ ಎಂಬುದು ತುಂಬಾ ಅಪಾಯಕಾರಿ ನಿರ್ಧಾರವಾಗಿದೆ ಊಹಿಸಿಕೊಳ್ಳಿ ನಾಳೆ ಯಾರಾದರೂ ಕೇವಲ ನೀರಿನಿಂದ ಓಡಿಸುವ ಕಾರನ್ನು ಕಂಡುಹಿಡಿದರೆ ಜನರು ಅದಕ್ಕೆ ಹೊಂದಿಕೊಳ್ಳಲು ಪ್ರಾರಂಭಿಸುತ್ತಾರೆ ಏಕೆಂದರೆ ಅವರು ಅದರ ಮೇಲೆ ನೀರನ್ನು ಹಾಕುತ್ತಲೇ ಇರುತ್ತಾರೆ ಮತ್ತು ಅವರು ಅದನ್ನು ಓಡಿಸುತ್ತಾರೆ ಆಗ ಅವರು ಸ್ವಲ್ಪ ಹೆಚ್ಚು ಹಣವನ್ನು ಉಳಿಸಬಹುದು ಆದರೆ ನಂತರ ಏನಾಗುತ್ತದೆ ದೊಡ್ಡ ಪರಿಸರ ವ್ಯವಸ್ಥೆಗೆ ದೊಡ್ಡ ಆವಾಸಸ್ಥಾನಕ್ಕೆ ಏನಾಗುತ್ತದೆ ಆದ್ದರಿಂದ ಒಂದು ಸಣ್ಣ ಆವಿಷ್ಕಾರವು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಅಂತೆಯೇ ಸ್ವಯಂಚಾಲಿತ ಕಾರನ್ನು ಭಾರತೀಯ ರಸ್ತೆಗಳಲ್ಲಿ ಒಳಪಡಿಸಿದಾಗ ಅದನ್ನು ಸರಿಯಾಗಿ ಪರೀಕ್ಷಿಸದಿದ್ದರೆ ಈ ಅಪಾಯವನ್ನು ಹೇಗೆ ಪ್ರಾರಂಭಿಸಬೇಕು ಪ್ರಾರಂಭದಲ್ಲಿ ಪ್ರಾರಂಭಿಸುವ ವ್ಯಕ್ತಿಯು ನಿಸ್ಸಂಶಯವಾಗಿ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳುತ್ತಾನೆ ಏಕೆಂದರೆ ಅವನಿಗೆ ಏನೆಂದು ತಿಳಿದಿಲ್ಲ ಇದು ಒಂದು ನಿರ್ದಿಷ್ಟ ರೋಗವನ್ನು ಗುಣಪಡಿಸಲು ಮಾರುಕಟ್ಟೆಗೆ ಬರುತ್ತಿರುವ ಪಾನೀಯವಾಗಿರಬಹುದು ಆದರೆ ನಂತರ ಅದು ಭವಿಷ್ಯದ ಪರಿಣಾಮಗಳನ್ನು ಹೇಗೆ ಉಂಟುಮಾಡುತ್ತದೆ ಎಂದು ನಮಗೆ ಖಚಿತವಾಗಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇದು ನಮ್ಮ ಮಾನವ ಪ್ರವೃತ್ತಿಯಾಗಿದೆ ಇತರರು ಹೇಗೆ ಕಾರ್ಯಗತಗೊಳಿಸಿದ್ದಾರೆ ಎಂಬುದನ್ನು ನೋಡಲು ನಾವು ಪ್ರಯತ್ನಿಸುತ್ತೇವೆ ಅವರು ಸರಿಯೇ ಅದನ್ನು ಪರೀಕ್ಷಿಸಲಾಗಿದೆಯೇ ಎಲ್ಲವನ್ನೂ ಮರೆತುಬಿಡಿ ಸಣ್ಣ ವಿಷಯ ತೆಗೆದುಕೊಳ್ಳಿ ನೀವು ಅಮೆಜಾನ್ನಲ್ಲಿ ಕೆಲವು ಉತ್ಪನ್ನವನ್ನು ಖರೀದಿಸುತ್ತಿದ್ದೀರಿ ಅವರಲ್ಲಿ ಅನೇಕರು ವಿಮರ್ಶೆಗಳನ್ನು ನೋಡುತ್ತಾರೆ ಅವರು ಈ ಉತ್ಪನ್ನವನ್ನು ಹೇಗೆ ಪರಿಶೀಲಿಸುತ್ತಾರೆ ಅವರು ಆ ಪೂರೈಕೆದಾರರು ಹೇಗೆ ಎಂದು ಪರಿಶೀಲಿಸುತ್ತಾರೆ ಸ್ಟಾರ್ ರೇಟಿಂಗ್ಗಳು ಯಾವುವು ಎಂದು ಪರಿಶೀಲಿಸುತ್ತಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ವೈದ್ಯರ ಬಳಿಗೆ ಆಸ್ಪತ್ರೆಗೆ ಹೋದಾಗಲೂ ಸಹ ಜನರು ಪ್ರತಿಕ್ರಿಯೆಯನ್ನು ನೋಡುತ್ತಿರುವುದನ್ನು ನಾನು ನೋಡಿದ್ದೇನೆ ಏಕೆಂದರೆ ಆ ಪ್ರತಿಕ್ರಿಯೆಯು ಆಸ್ಪತ್ರೆಯು ಚೆನ್ನಾಗಿ ಚಿಕಿತ್ಸೆ ನೀಡುತ್ತಿದೆಯೇ ಅಥವಾ ಇಲ್ಲವೇ ಅಥವಾ ಉತ್ತಮ ವೈದ್ಯ ಹೌದು ಅಥವಾ ಅಲ್ಲ ಎಂದು ನಿಮಗೆ ತಿಳಿಸುತ್ತದೆ ನೀವು ಹೀಗೆ ನಾವು ಮಾಹಿತಿಯ ಮೂಲ ಅಥವಾ ವಿವಿಧ ಸಂಪರ್ಕಗಳಿಂದ ಬರುವ ಮಾಹಿತಿಯ ತಂತ್ರಗಳನ್ನು ಅವಲಂಬಿಸಿದ್ದೇವೆ ಎಂದು ತಿಳಿಯಿರಿ ಆದ್ದರಿಂದ ಇಲ್ಲಿಯೇ ಮಾಹಿತಿಯನ್ನು ಹುಡುಕುವುದು ನಾವು ಕೆಲವು ಮಾಹಿತಿಯನ್ನು ಹುಡುಕಲು ಸಾಧ್ಯವಾಗುತ್ತದೆ ಮತ್ತು ನಾವು ಅದನ್ನು ಅಭಿವೃದ್ಧಿಪಡಿಸಲು ಅಥವಾ ಚಟುವಟಿಕೆಯನ್ನು ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ಹೊಸ ತಂತ್ರಜ್ಞಾನವನ್ನು ಸ್ಥಾಪಿಸಬೇಕೆ ಅಥವಾ ಇಲ್ಲವೇ ಎಂಬುದು ಬಹಳ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ಏಕೆಂದರೆ ಇದು ತುಂಬಾ ಅಪಾಯಕಾರಿ ಇದರ ಪರಿಣಾಮಗಳು ಏನೆಂದು ನಿಮಗೆ ತಿಳಿದಿಲ್ಲ ಮತ್ತು ನಾವು ಈ ಮಾಹಿತಿಯನ್ನು ಹುಡುಕಲು ಪ್ರಯತ್ನಿಸುತ್ತೇವೆ ನಾವು ಮಾಹಿತಿಯನ್ನು ಹೇಗೆ ಹುಡುಕುತ್ತೇವೆ ಮತ್ತು ನಾವು ಅದನ್ನು ಪ್ರಕ್ರಿಯೆಗೊಳಿಸುತ್ತೇವೆ ನಾವು ಅದನ್ನು ಅಭಿವೃದ್ಧಿಪಡಿಸುತ್ತೇವೆ ನಾವು ಮುಂದೆ ಹೋಗಬೇಕೆ ಅಥವಾ ಬೇಡವೇ ಎಂಬ ಬಗ್ಗೆ ನಮ್ಮದೇ ಆದ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಎಂದು ನಿಮಗೆ ತಿಳಿದಿದೆ ಈ ಟ್ಯಾಂಕ್ಗಳನ್ನು ಕಾರ್ಯಗತಗೊಳಿಸಲು ಯಾರೊಬ್ಬರ ಪ್ರತಿಕ್ರಿಯೆ ಅದನ್ನು ಬಳಸಿದ ಯಾರಾದರೂ ಕೆಲವು ಅಪಾಯಗಳನ್ನು ಕಡಿಮೆ ಮಾಡಬಹುದು ಯಾರಾದರೂ ಅವರು ಎದುರಿಸಿದ ಕೆಲವು ಅಪಾಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಅನಿಶ್ಚಿತತೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಆರಂಭಿಕ ಬಳಕೆದಾರರಿಂದ ಹಿಡಿದು ಈಗ ತಡವಾಗಿ ಅಳವಡಿಸಿಕೊಳ್ಳುವವರವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಮಾಹಿತಿಯು ಹೇಗೆ ಹರಿಯುತ್ತದೆ ಇದು ಒಂದು ರೀತಿಯ ಬೆಲ್ ರೇಖಾಚಿತ್ರ ಆಗಿದೆ ಅದನ್ನು ನಾನು ಮುಂದಿನ ಪಾಠದಲ್ಲಿ ಚರ್ಚಿಸುತ್ತೇನೆ ಅಲ್ಲಿ ಆರಂಭಿಕ ಅಳವಡಿಕೆದಾರನು ಹೇಗೆ ಹೆಚ್ಚಿನ ಅಪಾಯವನ್ನು ತೆಗೆದುಕೊಳ್ಳುತ್ತಾನೆ ಏಕೆಂದರೆ ಮುಂದೆ ಏನಾಗಲಿದೆ ಎಂದು ಅವನಿಗೆ ತಿಳಿದಿಲ್ಲ ವ್ಯಕ್ತಿಗಳು ಇತರರಿಂದ ಪ್ರಭಾವಿತರಾಗುತ್ತಾರೆ ಇತರರಿಂದ ಕಲಿಯುತ್ತಾರೆ ಮತ್ತು ಅಂತಿಮವಾಗಿ ನಿರ್ಧಾರವನ್ನು ಬದಲಾಯಿಸುತ್ತಾರೆ ಆದ್ದರಿಂದ ಯಾರಾದರೂ ಇದನ್ನು ಖರೀದಿಸಲು ಬಯಸುತ್ತಾರೆ ಅವರು ಆರಂಭದಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಅಥವಾ ಈ ಉತ್ಪನ್ನವನ್ನು ಕಾರ್ಯಗತಗೊಳಿಸಲು ಇದನ್ನು ತೆಗೆದುಕೊಳ್ಳಲು ಬಹಳ ಆಕರ್ಷಿತರಾಗಿದ್ದರು ಆದರೆ ನಂತರ ಅವರು ಅದರ ನಂತರದ ಪರಿಣಾಮಗಳು ಅದರ ಅಡ್ಡಪರಿಣಾಮಗಳನ್ನು ತಿಳಿದ ನಂತರ ನಿರ್ಧಾರಗಳನ್ನು ಬದಲಾಯಿಸಬಹುದು ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಅತ್ಯಂತ ವಿಶ್ವಾಸಾರ್ಹವಲ್ಲದ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ ಸಾಕಷ್ಟು ವಿರೋಧಾತ್ಮಕ ಮಾಹಿತಿಗಳಿವೆ ಬಹಳಷ್ಟು ಮಾಹಿತಿಯೊಂದಿಗೆ ನಾವು ಗೊಂದಲದ ಸ್ಥಿತಿಗೆ ಹೋಗುತ್ತಿದ್ದೇವೆ ಆದ್ದರಿಂದ ಹಿಂದಿನ ನಾವೀನ್ಯಕಾರರು ನಾವು ಅವರನ್ನು ನಾವೀನ್ಯಕಾರರು ಎಂದು ಕರೆಯುತ್ತೇವೆ ಏಕೆಂದರೆ ಇವರೇ ಇದನ್ನು ಬಳಸಲು ಪ್ರಾರಂಭಿಸಿದ ಮೊದಲ ವ್ಯಕ್ತಿಗಳು ಈ ನಿರ್ದಿಷ್ಟ ಉತ್ಪನ್ನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೆಗೆದುಕೊಳ್ಳಲು ಅವರು ಹೆಚ್ಚಿನ ಅಪಾಯವನ್ನು ತೆಗೆದುಕೊಂಡಿರಬಹುದು ಮತ್ತು ನಂತರ ಈ ಪ್ರತಿಕ್ರಿಯೆಯು ಆರಂಭಿಕ ಅಳವಡಿಕೆದಾರರಿಗೆ ತಲುಪಿದೆ ಆದ್ದರಿಂದ ತಕ್ಷಣದ ಸಂಪರ್ಕದಲ್ಲಿ ಅದು ಸ್ನೇಹಿತನಾಗಿರಲಿ ನೆರೆಹೊರೆಯವರಾಗಿರಲಿ ಸಂಬಂಧಿಯಾಗಿರಲಿ ಅವರ ವೈಯಕ್ತಿಕ ಅಥವಾ ನೇರ ಸೂಕ್ಷ್ಮ ಮಟ್ಟದ ಸಂಪರ್ಕ ಆಗಿರುತ್ತದೆ ತದನಂತರ ನಾವು ಹೇಳಿದ್ದು ಬೆಲ್ ರೇಖಾಚಿತ್ರವನ್ನು ಹೊಂದಿರುತ್ತದೆ ಮತ್ತು ನಂತರ ಇನ್ನೊಂದು ಗುಂಪು ಬರುತ್ತದೆ ಅವರು ಜನರು ಅದನ್ನು ಹೇಗೆ ಹೊಂದಿಕೊಂಡಿದ್ದಾರೆ ಎಂಬುದನ್ನು ನೋಡಲು ಪ್ರಯತ್ನಿಸುತ್ತಾರೆ ಮತ್ತು ಅಂತಿಮವಾಗಿ ಅವರು ಹೆಚ್ಚು ಸಂಪ್ರದಾಯವಾದಿ ವಿಧಾನದಲ್ಲಿದ್ದಾರೆ ಮತ್ತು ಇವುಗಳನ್ನು ಈ ತಿಳುವಳಿಕೆಯ ಗಂಭೀರ ಪರೀಕ್ಷೆಯ ನಂತರ ಇದು ಹೇಗೆ ಆಯ್ಕೆಯನ್ನು ಪರೀಕ್ಷಿಸಲಾಗಿದೆ ಆದ್ದರಿಂದ ಅವರು ಅಲ್ಲಿ ಪ್ರಯತ್ನಿಸುತ್ತಾರೆ ನಂತರ ಅವರು ಅದನ್ನು ನಿರ್ಧರಿಸಲು ಪ್ರಯತ್ನಿಸುತ್ತಾರೆ ಅವರನ್ನು ಸಾಮಾನ್ಯವಾಗಿ ಹಿಂದುಳಿದವರು ಎಂದು ಕರೆಯಲಾಗುತ್ತದೆ ಅಥವಾ ಈ ಆರಂಭಿಕ ಬಹುಮತ ಮತ್ತು ತಡವಾದ ಬಹುಮತವೂ ಇದೆ ಇಲ್ಲಿ ನಾನು ಈ ಅದ್ಭುತವಾದ ಸಾಧನವನ್ನು ಕಂಡುಕೊಂಡಿದ್ದೇನೆ ಏಕೆಂದರೆ ಅವರು ಅದನ್ನು ಪ್ರಯತ್ನಿಸುತ್ತಾರೆ ಆದರೆ ಈ ಹಂತದಲ್ಲಿ ನಾನು ಇದನ್ನು ಮೊದಲೇ ಬಳಸಿ ಪ್ರಯತ್ನಿಸಬೇಕೆಂದು ನಿಮಗೆ ತಿಳಿದಿದೆ ಅದು ಅದ್ಭುತವಾಗಿದೆ ಆದ್ದರಿಂದ ನಿಮಗೆ ತಿಳಿದಿದೆ ಅವರು ಕೆಲವೊಮ್ಮೆ ಪಶ್ಚಾತ್ತಾಪ ಪಡುತ್ತಾರೆ ಉತ್ತಮವಾಗಿದೆ ನಿಮಗೆ ತಿಳಿದಿರುವ ಯಶಸ್ವಿಯಾಗುವ ಮೊದಲು ಇದನ್ನು ಪ್ರಯತ್ನಿಸಿದೆ ಆದ್ದರಿಂದ ಈ ಹಿಂದುಳಿದವರು ವೈಯಕ್ತಿಕ ಮತ್ತು ನೇರ ಪ್ರಸರಣಗಳೊಂದಿಗೆ ಸಂಬಂಧಿಸಿರುವ ಸಣ್ಣ ಮಟ್ಟದ ಸಂಪರ್ಕದ ಬಗ್ಗೆ ನಾವು ಮಾತನಾಡಿದ್ದೇವೆ ಮತ್ತು ಎರಡನೆಯದು ನಾವು ದೆಹಲಿಯಲ್ಲಿ ಪರೋಕ್ಷ ಸಂಪರ್ಕಗಳನ್ನು ಹೊಂದಿರುವ ಸಣ್ಣ ಮಟ್ಟದ ಸಂಪರ್ಕಗಳೊಂದಿಗೆ ಏನು ಬಳಸುತ್ತಿದ್ದೇವೆ ಮತ್ತು ಅದು ಹೇಗೆ ವಿವಿಧ ನಗರಗಳಿಗೆ ಅಥವಾ ವಿವಿಧ ಸಮುದಾಯಗಳಿಗೆ ಹರಡುತ್ತದೆ ಮತ್ತು ಇಲ್ಲಿಯೇ ಸಣ್ಣ ಮಟ್ಟದ ಸಂಪರ್ಕಗಳು ಇದು ತುಂಬಾ ವಿಭಿನ್ನವಾದ ಪರೋಕ್ಷ ಜಾಲಗಳು ಜೊತೆಗೆ ಹೋಗುತ್ತದೆ ಆದ್ದರಿಂದ ನಾವು ಇದರ ಬಗ್ಗೆ ಮಾತನಾಡಿದ್ದೇವೆ ಆದರೆ ಇವುಗಳೆರಡೂ ವಿಭಿನ್ನ ಹಂತದ ಪ್ರಸರಣದಲ್ಲಿ ಕೊಡುಗೆ ನೀಡುತ್ತವೆ ಎಂದು ನಿಮಗೆ ತಿಳಿದಿದೆ ಒಬ್ಬರು ಹೆಚ್ಚು ವಿಶ್ವಾಸಾರ್ಹವಾಗಿ ತುಂಬಾ ಹತ್ತಿರದಲ್ಲಿದ್ದಾರೆ ಆದ್ದರಿಂದ ಯಾರಾದರೂ ಬಂದು ಅದನ್ನು ಪರಿಶೀಲಿಸಬಹುದು IIT ಯಂತಹ ಸ್ಥಳದಲ್ಲಿ ನಾನು ವಾಸಿಸುತ್ತಿದ್ದೇನೆ ಯಾರಾದರೂ ಕಂಪ್ಯೂಟರ್ ಖರೀದಿಸುವಾಗ ಕಂಪ್ಯೂಟರ್ ವೈಶಿಷ್ಟ್ಯಗಳು ವೆಚ್ಚ ಇತ್ಯಾದಿಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಮಾಡಲು ನನಗೆ ಕರೆಗಳು ಬರುತ್ತಲೇ ಇರುತ್ತವೆ ಆದ್ದರಿಂದ ಅದೇ ರೀತಿ ನೀವು ದೊಡ್ಡ ಚಿತ್ರವನ್ನು ನೋಡುತ್ತಿರುವಾಗ ಮತ್ತೊಮ್ಮೆ ಮ್ಯಾಕ್ರೋ ಲೆವೆಲ್ ಸಂಪರ್ಕಗಳನ್ನು ದೆಹಲಿಯಲ್ಲಿ ಅಳವಡಿಸಲಾಗಿದೆಯೇ ರೂರ್ಕಿಯಲ್ಲಿ ಅಳವಡಿಸಲಾಗಿದೆಯೇ ಆದ್ದರಿಂದ ನಾವು ಅದನ್ನು ಈ ರೀತಿ ನೋಡಿದ್ದೇವೆ ಈಗ ನಾವು ಅತ್ಯಂತ ನವೀನ ಮತ್ತು ಸಂಪ್ರದಾಯವಾದಿಗಳ ಗ್ರಹಿಕೆಯನ್ನು ತೆಗೆದುಕೊಂಡರೆ ನೀವು ಈಗ ಒಂದು ಉದಾಹರಣೆಯನ್ನು ನೋಡಿದರೆ ಇಲ್ಲಿ 5 ಸ್ನೇಹಿತರ ಗುಂಪನ್ನು ಹೊಂದಿರುವ ಒಬ್ಬ ವ್ಯಕ್ತಿ A ಮತ್ತು ಅದನ್ನು ಪ್ರಾರಂಭಿಸುವ ಅಪಾಯವನ್ನು ನಿಜವಾಗಿಯೂ ತೆಗೆದುಕೊಂಡವನು ಮತ್ತು ನಂತರ ಆದರೆ D ವ್ಯಕ್ತಿಯಲ್ಲಿ ಅವನು ಇನ್ನೂ ಸಂಪ್ರದಾಯವಾದಿಯಲ್ಲಿದ್ದಾನೆ ಆದರೆ ಅವನ ಅವನ ಸಂಪರ್ಕ ವ್ಯಾಪಿಸಲು ಪ್ರಾರಂಭಿಸಿದರೂ ಅವನ ಸುತ್ತಮುತ್ತಲಿನ ಎಲ್ಲಾ ಆಲೋಚನಾ ವಿಧಾನಗಳ ಮೇಲೆ ಅವಲಂಬಿತವಾಗಿದೆ ಅವನು ಅದರ ಬಗ್ಗೆ ಯೋಚಿಸಲು ಸಮಯ ತೆಗೆದುಕೊಳ್ಳುತ್ತಾನೆ ಆದ್ದರಿಂದ ನಾವು ಯಾರು ಹೆಚ್ಚು ನವೀನ ಎಂದು ಮಾತನಾಡುತ್ತೇವೆ ತಕ್ಷಣ ನಿಮಗೆ ತಿಳಿದಿರುವವನು ಅದನ್ನು ಪರೀಕ್ಷಿಸಲು ಆ ಅಪಾಯವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ವ್ಯಕ್ತಿ B ಮತ್ತು C ವ್ಯಕ್ತಿ ಮತ್ತೆ ನಿಮ್ಮಲ್ಲಿಗೆ ಬರುತ್ತಾರೆ ಈ ಸಂದರ್ಭದಲ್ಲಿ ಇತರ ಜನರು ಈಗಾಗಲೇ ಹೇಗೆ ಅಳವಡಿಸಿಕೊಂಡಿದ್ದಾರೆ ಮತ್ತು ಈ ವ್ಯಕ್ತಿಯು ಇತರರನ್ನು ಹೇಗೆ ಪ್ರಭಾವಿಸಿದ್ದಾರೆ ಎಂಬುದನ್ನು ಸಹ ನೋಡಲಾಗುತ್ತದೆ ಆದ್ದರಿಂದ ಕ್ರಮೇಣ ಬದಲಾಗುತ್ತದೆ ಮತ್ತು ಇತರ ಸ್ನೇಹಿತರ ಹೊರತಾಗಿಯೂ ಅವರು ಇನ್ನೂ ಸ್ಥಿರವಾಗಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಆದರೆ ಇದು ಸಂಪ್ರದಾಯವಾದಿ ಮಟ್ಟಕ್ಕೆ ಬಹಳ ನವೀನ ಮಟ್ಟವಾಗಿದೆ ಅದರ ಎರಡನೇ ವಾದವೂ ಇದೆ ಸಮಯಕ್ಕೆ ಸಂಬಂಧಿಸಿದಂತೆ ಮಾನ್ಯತೆ ಮತ್ತು ಮಿತಿಯು ಹೇಗೆ ಬದಲಾಗುತ್ತದೆ ಎಂಬುದು ನಿಮಗೆ ತಿಳಿದಿರುತ್ತದೆ ಸಮಯ 1 ರಲ್ಲಿ ನೀವು ಹೊಂದಿರುವಂತೆ ನಾವು ಸಣ್ಣ ಉದಾಹರಣೆಯಲ್ಲಿ 2 ಉಲ್ಲೇಖಗಳನ್ನು ಉಲ್ಲೇಖಿಸುತ್ತಿದ್ದೇವೆ ಒಬ್ಬರು A ಮತ್ತು ಒಬ್ಬರು B ಮತ್ತು A 5 ಸ್ನೇಹಿತರನ್ನು ಹೊಂದಿದ್ದಾರೆ ಮತ್ತು B 5 ಸ್ನೇಹಿತರನ್ನು ಹೊಂದಿದ್ದಾರೆ ಮತ್ತು ಅವರು ತಮ್ಮದೇ ಆದ ಸಂಪರ್ಕಗಳನ್ನು ಹೊಂದಿದ್ದಾರೆ ಮತ್ತು ಇದನ್ನು ನಾವು ಈ ರೇಖಾಚಿತ್ರದಿಂದ ಇದು ಒಂದು ರೀತಿಯ ಸಮುದಾಯ ಸಂಪರ್ಕ ನೋಡಬಹುದು ಮತ್ತು ಈ A ಈ ಟ್ಯಾಂಕ್ಗಳನ್ನು ಬಳಸುತ್ತಿರುವ ಅವರ ಸುತ್ತ 60 ರಷ್ಟು ಮಾನ್ಯತೆ ಹೊಂದಿದ್ದಾರೆ ಮತ್ತು B ಯಲ್ಲಿ ಯಾವುದೂ ಇಲ್ಲ ನಾವು 2 ನೇ ಹಂತದ ಸಮಯದಲ್ಲಿ ಕರೆಯುತ್ತೇವೆ ಆದ್ದರಿಂದ ಈಗ ಅವರ ಪ್ರಕರಣವನ್ನು ನೋಡುವ ಮೂಲಕ A ಅದನ್ನು ಅಳವಡಿಸಿಕೊಂಡಿದೆ ಮತ್ತು B ಇನ್ನೂ ನೀವು ನೋಡಿದಾಗ ಹೊಂದಿಲ್ಲ ಆ ಸಮಯದಲ್ಲಿ 5 ಈಗ A ಅಳವಡಿಸಿಕೊಂಡಿದೆ ಪಡೆದಿದೆ ಮತ್ತು ಅದು ದೊಡ್ಡ ಸಮುದಾಯಕ್ಕೆ ಹರಡಿದೆ ಆದರೆ ಈಗ B ಅಳವಡಿಸಿಕೊಂಡಿದೆ ಅದನ್ನು ನೋಡಲು 2 ಮಾರ್ಗಗಳಿವೆ ನಾವು ಆರಂಭಿಕ ಸ್ಥಿತಿಯಲ್ಲಿ A ಅಳವಡಿಸಿಕೊಳ್ಳುವಾಗ ಅಪಾಯಗಳನ್ನು ತಿಳಿದುಕೊಂಡಿದ್ದಾರೆ ಮತ್ತು ನಿಮಗೆ ತಿಳಿದಿರುವಂತೆ ನಾವು ಅವರನ್ನು ನವೀನ ಎಂದು ಕರೆಯಬಹುದು ಇಡೀ ಸಮುದಾಯ ವಲಯದಲ್ಲಿ ಅವರು ಮ್ಯಾಕ್ರೋ ಮಟ್ಟದಲ್ಲಿ ನವೀನತೆಯನ್ನು ಪ್ರಾರಂಭಿಸಿದರು ಮತ್ತು B ಅನ್ನು ಹೆಚ್ಚು ಸಂಪ್ರದಾಯವಾದಿ ಮಟ್ಟದಲ್ಲಿ ನೋಡಬಹುದು ಆದರೆ ಇನ್ನೊಂದು ಅರ್ಥದಲ್ಲಿ ನೀವು B ಯಲ್ಲಿ ಅದನ್ನು ನೋಡಿ ಸಮಯ 5 ರಲ್ಲಿಯೂ ಸಹ ಅವನ ಯಾವುದೂ ಇಲ್ಲ ಅವರ 4 ಸ್ನೇಹಿತರು ಇನ್ನೂ ಅಳವಡಿಸಿಕೊಂಡಿಲ್ಲ ಆದರೆ ಅವರು ಮುಂದೆ ಹೆಜ್ಜೆ ಇಟ್ಟವರು ನಾವು ಆ B ಯ ಸೂಕ್ಷ್ಮ ಮಟ್ಟವನ್ನು ಒಂದು ಸಮುದಾಯವಾಗಿ ನೋಡಿದರೆ ನಾವು ಅವನನ್ನು ಇನ್ನೂ ಸೂಕ್ಷ್ಮ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚು ನವೀನ ಎಂದು ಕರೆಯಬಹುದು ಆದ್ದರಿಂದ ಸಮಯದ ಅಂಶ ಮತ್ತು ಅದರ ಪ್ರಮಾಣದ ಅಂಶದಿಂದ ನೋಡುವ ವಿಭಿನ್ನ ಗ್ರಹಿಕೆಗಳಿವೆ ಈಗ ಇಲ್ಲಿಯವರೆಗೆ ನಾವು ಚರ್ಚಿಸಿದ್ದು ಯಾವ ಮಟ್ಟದಲ್ಲಿ ನಾವೀನ್ಯತೆಗಳು ಈ ನಾವೀನ್ಯಕಾರರು ಯಾರು ಮತ್ತು ಈ ನಾವೀನ್ಯಕಾರರ ಗುಣಲಕ್ಷಣಗಳು ಯಾವುವು ಬಾಹ್ಯ ಪ್ರಭಾವವೆಂದರೆ ನಾವು ಕರೆಯುವ ಈ ನಾವೀನ್ಯಕಾರರು ಈ ಮಾಹಿತಿಯನ್ನು ಮತ್ತಷ್ಟು ತೆಗೆದುಕೊಂಡು ಅದನ್ನು ಮತ್ತಷ್ಟು ಹರಡುವ ಪ್ರವರ್ತಕರು ವೈಯಕ್ತಿಕ ಸಂಪರ್ಕಗಳಿವೆ ಅದು ಮತ್ತೊಮ್ಮೆ ಸೂಕ್ಷ್ಮ ಮಟ್ಟ ಮತ್ತು ನೇರ ಸಂಪರ್ಕಗಳು ರೂಢಿಗಳ ಮೇಲೆ ಸಾಮಾಜಿಕ ಪ್ರಭಾವವನ್ನು ಬೀರಬಹುದು ಆದರೆ ಸಾಮಾಜಿಕ ಕಲಿಕೆಯ ಮೂಲಕ ಪರೋಕ್ಷ ಸಂಪರ್ಕ ಹೊಂದಿರುವ ಮ್ಯಾಕ್ರೋ ಮಟ್ಟದ ಬಗ್ಗೆ ಮಾತನಾಡುವ ಸಿಸ್ಟಮ್ ಸಂಪರ್ಕಗಳಿವೆ ಆದ್ದರಿಂದ ಸುಭಜ್ಯೋತಿ ಸಮದ್ದಾರ್ ಮತ್ತು ಅವರ ತಂಡವು ಬಾಂಗ್ಲಾದೇಶದ ಕೆಲವು ದೂರದ ಪ್ರದೇಶದಲ್ಲಿ ಒಂದು ಯೋಜನೆಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಈ ಟ್ಯಾಂಕ್ಗಳ ಸೆಟ್ ಅನ್ನು ಹೇಗೆ ಹರಡಲಾಗಿದೆ ಮತ್ತು ಅವರು ಈ ಸಂಪೂರ್ಣ ಸಮೀಕ್ಷೆಯನ್ನು ಹೇಗೆ ಮಾಡಿದರು ಮತ್ತು ಆದ್ದರಿಂದ ಇವುಗಳು ನಿರ್ಮಿಸಲಾದ ಕೆಲವು ಟ್ಯಾಂಕ್ಗಳಾಗಿವೆ ಮತ್ತು ಅವರು ಸಾಕಷ್ಟು ಸಮೀಕ್ಷೆಯನ್ನು ಮಾಡಿದ್ದಾರೆ ಆದ್ದರಿಂದ ಅವರು ವಿವಿಧ ಪಾಲುದಾರರೊಂದಿಗೆ ಸಂವಹನ ನಡೆಸಿದ್ದಾರೆ ಅವರು ಕಾರಣಗಳೇನು ಈ ಉತ್ಪನ್ನದ ಬಗ್ಗೆ ಅವರು ಹೇಗೆ ಕಲಿಯಬಹುದು ಪ್ರತಿಕ್ರಿಯೆ ಏನು ಎಂದು ಕಲಿತರು ಇದು ಅವರು ಸಂದರ್ಶನದಲ್ಲಿ ನೋಡುವ ವಿವಿಧ ಅಂಶಗಳಾಗಿವೆ ಆದ್ದರಿಂದ ಅಳವಡಿಕೆದಾರರ ವರ್ಗಗಳು ಯಾವುವು ಇದು ಬೆಲ್ ಆಕಾರದ ಕರ್ವ್ ಆಗಿದ್ದು ಇದು ಪ್ರತಿ ವರ್ಗದಲ್ಲಿ ವೈಯಕ್ತಿಕ ನಾವೀನ್ಯತೆ ಮತ್ತು ಶೇಕಡಾವಾರುಗಳನ್ನು ತೋರಿಸುತ್ತದೆ ನಾವು 4 5 ಅಂಶಗಳನ್ನು ಹೊಂದಿದ್ದೇವೆ ನಾವು ಕೊನೆಯಲ್ಲಿ ನಾವೀನ್ಯತೆಗಳನ್ನು ಮುಂಭಾಗದಲ್ಲಿ ಚರ್ಚಿಸಿದ್ದೇವೆ ಮತ್ತು ನಂತರ ನೀವು ಆರಂಭಿಕ ಅಳವಡಿಕೆದಾರರು ಆರಂಭಿಕ ಬಹುಮತ ಮತ್ತು ಕೊನೆಯಲ್ಲಿ ಬಹುಮತವನ್ನು ಹೊಂದಿದ್ದೀರಿ ಇದು ಒಂದು ರೀತಿಯ ಬೆಲ್ ಆಕಾರದ ಕರ್ವ್ ಆಗಿದೆ ಮತ್ತು ಅವರು ಏನು ಮಾಡಿದರು ಅವರು ಮೈಕ್ರೋ ಲೆವೆಲ್ ಮತ್ತು ಮ್ಯಾಕ್ರೋ ಮಟ್ಟದ ತಿಳುವಳಿಕೆ ಎರಡನ್ನೂ ಮಾಡಿದರು ಅಲ್ಲಿ ಸೂಕ್ಷ್ಮ ನೆರೆಹೊರೆಯ ಸಂಪರ್ಕಗಳೊಂದಿಗೆ ಅವರು ನಿಮಗೆ ತಿಳಿದಿರುವ ಈ ರೀತಿಯ ಮಿತಿಯನ್ನು ಸ್ಥಾಪಿಸಿದರು ಆರಂಭಿಕ ಅಳವಡಿಕೆದಾರರು ಆರಂಭಿಕ ಅಳತೆ ಮಾಡಿದ ಬಹುಸಂಖ್ಯಾತರು ತಡವಾದ ಅಳವಡಿಕೆದಾರರು ಮತ್ತು ಹಿಂದುಳಿದವರು ಮತ್ತು ಈ ಮಿತಿ ಈ ಮಿತಿ ಏನು ಅತಿ ಕಡಿಮೆ ಮಿತಿ ಕಡಿಮೆ ಮಿತಿ ಹೆಚ್ಚಿನ ಮಿತಿ ಅತಿ ಹೆಚ್ಚಿನ ಮಿತಿ ಸ್ಥಾಪಿಸಿದರು ಮತ್ತು ಅದೇ ರೀತಿ ಮತ್ತು ಈ ಆರಂಭಿಕ ಅಳವಡಿಕೆದಾರರು ಯಾರು ಸ್ಥೂಲ ಮಟ್ಟದಲ್ಲಿ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಇವುಗಳು ದತ್ತು ತೆಗೆದುಕೊಳ್ಳುವ ಸಮಯವು ಅಳವಡಿಕೆಗೆ ತೆಗೆದುಕೊಳ್ಳುವ ಸರಾಸರಿ ಸಮಯಕ್ಕಿಂತ ಹಿಂದಿನ ಒಂದು ಪ್ರಮಾಣಿತ ವಿಚಲನಕ್ಕಿಂತ ಹೆಚ್ಚಿನದಾಗಿರುವ ವ್ಯಕ್ತಿಗಳನ್ನು ಕರೆಯಲಾಗುತ್ತದೆ ಆದ್ದರಿಂದ ಅವರನ್ನು ಆರಂಭಿಕ ಅಳವಡಿಕೆದಾರರು ಮತ್ತು ಆರಂಭಿಕ ಮತ್ತು ತಡವಾಗಿ ಅಳವಡಿಸಿಕೊಂಡವರು ಎಂದು ಕರೆಯಲಾಗುತ್ತದೆ ಇದು ಕೇಂದ್ರ ಹಂತವಾಗಿದೆ ಅಥವಾ ಸರಾಸರಿಗಿಂತ ಹಿಂದಿನ ಮತ್ತು ನಂತರದ ಒಂದು ಪ್ರಮಾಣಿತ ವಿಚಲನದಿಂದ ಅಳವಡಿಸಿಕೊಳ್ಳುವ ಸಮಯವನ್ನು ಮಿತಿಗೊಳಿಸಿದ ವ್ಯಕ್ತಿಗಳನ್ನು ಕರೆಯಲಾಗುತ್ತದೆ ಮತ್ತು ಹಿಂದುಳಿದವರು ಎಂದರೆ ಸರಾಸರಿಯ ಒಂದು ಪ್ರಮಾಣಿತ ವಿಚಲನದ ನಂತರ ಅಳವಡಿಸಿಕೊಂಡ ವ್ಯಕ್ತಿಗಳು ಈ ರೀತಿ ಅವರು ಕಾನ್ಫಿಗರ್ ಮಾಡಿದ್ದಾರೆ ಸೂಕ್ಷ್ಮ ಮಟ್ಟದೊಂದಿಗೆ ನಾನು ನಿಮಗೆ ಹೇಳಿದಂತೆ ತುಂಬಾ ಕಡಿಮೆ ಮಿತಿ ಕಡಿಮೆ ಮಿತಿ ಹೆಚ್ಚಿನ ಮಿತಿ ಮತ್ತು ಹಿಂದುಳಿದಿದೆ ಆದ್ದರಿಂದ ನೀವು ವೈಯಕ್ತಿಕ ಸಂಪರ್ಕ ಥ್ರೆಶೋಲ್ಡ್ ಅನ್ನು ವ್ಯಾಖ್ಯಾನಿಸಿರುವಿರಿ ಅಳವಡಿಸಿಕೊಳ್ಳುವ ಸಮಯದಲ್ಲಿ ಸಂಪರ್ಕ ಮಾನ್ಯತೆಯಾಗಿ ಆಗಿದೆ ಒಂದು ಸಮಯದಲ್ಲಿ ವೈಯಕ್ತಿಕ ಸಂಪರ್ಕನಲ್ಲಿ ಅಳವಡಿಸಿಕೊಳ್ಳುವವರ ಅನುಪಾತವಾಗಿದೆ ಆದ್ದರಿಂದ ನೀವು ಈಗ ಈ ಎಲ್ಲಾ ಸಮಯ ಹಂತಗಳಲ್ಲಿ ನೋಡಿದರೆ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ 1 ಅನ್ನು ಹೊಂದಿರುತ್ತಾನೆ ಮತ್ತು ನಂತರ 2 ನಂತರ 3 ಹೊಂದಿರುತ್ತಾನೆ ಆದರೆ ಅಂತಿಮವಾಗಿ ಇದು ಒಂದು ಮೇಲೆ ಪ್ರಭಾವ ಬೀರಿದೆ ಆದ್ದರಿಂದ ಇದು ಒಂದು ಸಮಯದಲ್ಲಿ ವೈಯಕ್ತಿಕ ಸಂಪರ್ಕದಲ್ಲಿ ವ್ಯಕ್ತಿಗಳ ಅಳವಡಿಸಿಕೊಳ್ಳುವವರ ಅನುಪಾತದಲ್ಲಿ ಮಾನ್ಯತೆಯಾಗಿದೆ ಆದ್ದರಿಂದ ಸಮಯದ ಅಂಶವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅದು ಈ ರೀತಿ ಕ್ರಿಯಾತ್ಮಕವಾಗಿದೆ ಮತ್ತು ಅದು ಈ ರೀತಿ ಪ್ರಭಾವದ ನಿಯತಾಂಕವಾಗಿದೆ ಮತ್ತು ನಾನು ಈಗಾಗಲೇ ಈ ಅತ್ಯಂತ ಕಡಿಮೆ ಮಿತಿಯ ಕುರಿತು ಚರ್ಚಿಸಿದ್ದೇನೆ ಮತ್ತೊಮ್ಮೆ ಅಳವಡಿಸಿಕೊಳ್ಳುವವರು ಅಥವಾ ಸಂಪರ್ಕ ಮಿತಿ ಮೌಲ್ಯವು ಸರಾಸರಿಗಿಂತ ಕಡಿಮೆ ಪ್ರಮಾಣಿತ ವಿಚಲನವನ್ನು ಹೊಂದಿರುವ ವ್ಯಕ್ತಿಗಳ ಬಗ್ಗೆ ಮತ್ತು ಅದೇ ರೀತಿ ಕಡಿಮೆ ಮಿತಿ ಅಳವಡಿಕೆದಾರರು ಮತ್ತು ಹೆಚ್ಚಿನ ಮಿತಿ ಅಳವಡಿಕೆದಾರರು ಹೆಚ್ಚಿನ ಸರಾಸರಿಗಿಂತ ಕಡಿಮೆ ಒಂದು ಪ್ರಮಾಣಿತ ವಿಚಲನದಿಂದ ಸೀಮಿತವಾದ ವೈಯಕ್ತಿಕ ಸಾಮಾಜಿಕ ಸಂಪರ್ಕಗಳನ್ನು ಹೊಂದಿದ್ದಾರೆ ನಂತರ ಹೆಚ್ಚಿನ ಸಂಪರ್ಕ ಥ್ರೆಶೋಲ್ಡ್ ಅಳವಡಿಸಿಕೊಳ್ಳುವವರಲ್ಲಿ ಅವರ ವೈಯಕ್ತಿಕ ಸಂಪರ್ಕ ಮಿತಿ ಸರಾಸರಿಗಿಂತ ಒಂದು ಪ್ರಮಾಣಿತ ವಿಚಲನವನ್ನು ಹೊಂದಿದೆ ಆದ್ದರಿಂದ ಇದು ಅವರು ಅಭಿವೃದ್ಧಿಪಡಿಸಿದ ಮ್ಯಾಟ್ರಿಕ್ಸ್ ಮತ್ತು ನಂತರ ನೀವು ಇದನ್ನು ನೋಡಿದರೆ ಮ್ಯಾಕ್ರೋ ಮತ್ತು ಮೈಕ್ರೋ ಮಟ್ಟದಲ್ಲಿ ಹೊಂಡ ಅಳವಡಿಸಿಕೊಳ್ಳುವವರ ವಿತರಣೆ ಆರಂಭಿಕ ಅಳವಡಿಕೆದಾರರು 7 4 ರಷ್ಟಿದ್ದರು ಮತ್ತು ಹೇಗೆ ಎಂದು ನಿಮಗೆ ತಿಳಿದಿದೆ ಇದು 7 4 ರಿಂದ ಬದಲಾಗುತ್ತಿದೆ ಮತ್ತು ನಂತರ ಅದು 4 1 ಕ್ಕೆ ಹೋಗುತ್ತದೆ ಮತ್ತು ನಂತರ ಇದು ಒಂದು ರೀತಿಯಲ್ಲಿ ಹೋಗುತ್ತಿದೆ ಅದು ಮತ್ತಷ್ಟು ಬದಲಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅವರು ಈ ರೀತಿಯ ಗ್ರಾಫ್ ಅನ್ನು ನೋಡಿದ್ದಾರೆ ಮತ್ತು ಪ್ರಮುಖವಾದವುಗಳು ಯಾವುವು ಅವರು ಪ್ರಮುಖ ಪ್ರಭಾವ ಬೀರುವ ಅಂಶಗಳ ಬಗ್ಗೆಯೂ ನೋಡಿದ್ದಾರೆ ನಿಮಗೆ ಗೊತ್ತಾ ಈಗ ಅವರ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಮತ್ತೆ ಇಲ್ಲಿ ನೀವು ಅದನ್ನು 7 4 ರಿಂದ ಆರಂಭಿಕ ಅಳವಡಿಕೆದಾರರನ್ನು ನೋಡಿದರೆ ಅದು 2 7 ಕ್ಕೆ ಹೋಗುತ್ತದೆ ಆದ್ದರಿಂದ ಆರಂಭಿಕ ಅಳವಡಿಕೆದಾರರು ಅದನ್ನು ಕ್ರಮೇಣ ಕಡಿಮೆ ಮಾಡುತ್ತಾರೆ ಮತ್ತು ಆದರೆ ಆರಂಭಿಕ ಬಹುಪಾಲು ಹೆಚ್ಚುತ್ತಿರುವ ಘಟಕದ ಮೇಲೆ ಹೋಗುತ್ತದೆ ಆದ್ದರಿಂದ ಇವರು ಯಾರು ಏಕೆಂದರೆ ಈ ಪ್ರವರ್ತಕರು ಅಭಿಪ್ರಾಯ ತಯಾರಕರಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ ಏಕೆಂದರೆ ಅಲ್ಲಿಯೇ ಅವರ ಅಭಿಪ್ರಾಯವು ಹೆಚ್ಚಿನ ಮೌಲ್ಯವಾಗಿದೆ ಏಕೆಂದರೆ ಅವರು ಅದನ್ನು ಮುಂಚಿತವಾಗಿ ಬಳಸುತ್ತಾರೆ ಆದ್ದರಿಂದ ಅವರು ಅಭಿಪ್ರಾಯ ನಾಯಕತ್ವದ ಜಾಲವನ್ನು ಬಳಸಿದ್ದಾರೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಆಗಾಗ್ಗೆ ಅಭಿಪ್ರಾಯಗಳು ಮತ್ತು ಸಲಹೆಗಳಿಗಾಗಿ ಭೇಟಿಯಾಗುವ 3 ವ್ಯಕ್ತಿಗಳನ್ನು ನಮಗೆ ಹೆಸರಿಸಿ ಆದ್ದರಿಂದ ನೀವು ಯಾರನ್ನು ಹೆಚ್ಚು ಅವಲಂಬಿಸಿರುತ್ತೀರಿ ಅವರು ಯಾರು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅವರು ಅದರೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಇಲ್ಲಿ ಅವರು ಪದವಿ ಕೇಂದ್ರೀಕರಣದ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡರು ಮತ್ತು ಇದು ಪರಿಮಾಣಾತ್ಮಕ ಅಳತೆ ತಂತ್ರವಾಗಿದೆ ಅಲ್ಲಿ ಪದವಿಯು ನೋಡ್ನ ಪದವಿ ಮತ್ತು ಇದು ಒಂದು ನೋಡ್ಗೆ ಇರುವ ಅವಕಾಶಗಳು ಮತ್ತು ಪರ್ಯಾಯಗಳನ್ನು ಚಿತ್ರಿಸುತ್ತದೆ ಪ್ರತಿ ನೋಡ್ ಬಹು ಸಂಪರ್ಕ ಹೇಗೆ ಹೊಂದಿದೆ ಎಂಬುದನ್ನು ನಾವು ಮೊದಲು ಚರ್ಚಿಸಿದ್ದೇವೆ ಉನ್ನತ ಮಟ್ಟದ ಕೇಂದ್ರೀಯತೆಯನ್ನು ಹೊಂದಿರುವ ನೋಡ್ಗಳು ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಏಕೆಂದರೆ ಅದು ಹೆಚ್ಚು ಸಂಪರ್ಕಗಳನ್ನು ಹೊಂದಿದೆ ಮತ್ತು ಅದು ಹೆಚ್ಚು ಕೇಂದ್ರವಾಗುತ್ತದೆ ಆದ್ದರಿಂದ ನಾವು ಸಮುದಾಯದಲ್ಲಿ ಹೇಳೋಣ ಸಮುದಾಯದ ನಾಯಕರೊಬ್ಬರು ಬಳಸಿದ್ದಾರೆ ಸಮುದಾಯವು ಅವರ ತಿಳುವಳಿಕೆ ಅಥವಾ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ಅದು ಹೆಚ್ಚು ಕೇಂದ್ರವಾಗಿದೆ ಅದು ಹೆಚ್ಚು ಕೇಂದ್ರವಾಗುತ್ತದೆ ಮತ್ತು ಇದು ಮತ್ತೊಮ್ಮೆ ನಾವು ಈ ರೀತಿಯ ಮ್ಯಾಟ್ರಿಕ್ಸ್ ಅನ್ನು ಪದವಿ ಕೇಂದ್ರೀಯತೆಯೊಂದಿಗೆ ಮತ್ತು ಮ್ಯಾಕ್ರೋ ಲೆವೆಲ್ ಮತ್ತು ಮೈಕ್ರೋ ಲೆವೆಲ್ ಎರಡರ ಜೊತೆಗೆ ಅಭಿಪ್ರಾಯ ನಾಯಕತ್ವದ ಸ್ಕೋರ್ ಅನ್ನು ಅರ್ಥಮಾಡಿಕೊಳ್ಳಲು ಮಾಡಿದ್ದೇವೆ ಇವುಗಳು ಕೆಲವು ವಿಶ್ಲೇಷಣೆಗಳಾಗಿವೆ ಆದ್ದರಿಂದ ಈಗ ನೀವು 6 ರಿಂದ ತಿಳಿದಿರುವಿರಿ ಎಂದು ನೋಡಬಹುದು ಆರಂಭಿಕ ಬಹುಮತವು ಸುಮಾರು 16 8 ಮತ್ತು ನಂತರ ಅದು ಕಡಿಮೆಯಾಯಿತು ಮತ್ತು ಈ ಪ್ರವರ್ತಕರು ಯಾರು ಮತ್ತು ವಿವಿಧ ಚಾನಲ್ಗಳು ಯಾವುವು ಇದನ್ನು ಹೇಗೆ ಪ್ರಸಾರ ಮಾಡಲಾಗುತ್ತದೆ ಶಿಕ್ಷಣ ಈಗ ಪ್ರತಿ ಶೈಕ್ಷಣಿಕ ತರಗತಿಗೆ ಪ್ರತಿ ಅಂಕವನ್ನು ಎಣಿಸಲಾಗುತ್ತದೆ ಮತ್ತು 1 ನೇ ತರಗತಿಯವರೆಗೆ ಶಿಕ್ಷಣ ಪಡೆದ ವ್ಯಕ್ತಿಯು 0 1 ಅನ್ನು ಪಡೆಯುತ್ತಾನೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ವ್ಯಕ್ತಿಗಳು 0 50 ಪಡೆಯುತ್ತಾನೆ ಅನಕ್ಷರಸ್ಥರಿಗೆ ಈ ಅಂಕವು 0 ಆಗಿದೆ ಆದ್ದರಿಂದ ಆದಾಯದಂತೆಯೇ ಮನೆಯ ಮಾಸಿಕ ಆದಾಯ ಆಗಿದೆ ಮತ್ತೊಮ್ಮೆ ಇಲ್ಲಿ ಅಳವಡಿಕೆದಾರರ ಸಾಮಾಜಿಕ ಆರ್ಥಿಕ ಗುಣಲಕ್ಷಣಗಳು ಆದಾಯವು ಹೇಗೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಅದು ಪ್ರಮುಖ ಪಾತ್ರವನ್ನು ವಹಿಸಿದೆಯೇ ಎಂದು ಯಾರಾದರೂ ಅದರ ಕೈಗೆಟುಕುವ ಅಂಶವನ್ನು ಮತ್ತೊಮ್ಮೆ ನೋಡಬೇಕು ಇಲ್ಲಿ ತಡವಾಗಿ ಅಳವಡಿಸಿಕೊಂಡವರಲ್ಲಿ ನೋಡಿದರೆ ಅದು ಮತ್ತೆ ಸೂಕ್ಷ್ಮ ಮಟ್ಟದಲ್ಲಿದೆ ಅದು ಹೋಗುತ್ತಿದೆ ಆದಾಯವು ಸಕಾರಾತ್ಮಕ ಅಂಶವನ್ನು ತೋರಿಸಿದೆ ಮತ್ತೆ ಶಿಕ್ಷಣ ಅದು ಹೇಗೆ ಆಡುತ್ತದೆ ಮತ್ತು ಅದು ವೈಯಕ್ತಿಕ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನಾವು ಆರಂಭಿಕ ಅಳವಡಿಸಿಕೊಳ್ಳುವವರು ಹಂತವನ್ನು ಹೊಂದಿರುವಂತೆ ನಿಮಗೆ ತಿಳಿದಿರುವ ಎಲ್ಲಾ ಸಂದರ್ಭಗಳಲ್ಲಿ ಅದನ್ನು ನೋಡಿದರೆ ಕಡಿಮೆ ಮಿತಿಯು ಸುಮಾರು 11 54 ಮತ್ತು ಮಂದಗತಿಯು ಸುಮಾರು 13 5 ಆಗಿದೆ ಮತ್ತು ಬಾಹ್ಯ ಪ್ರಭಾವ ಅವರು ಮಾಧ್ಯಮ ಬಳಕೆ ಮತ್ತು ಕಾಸ್ಮೋಪಾಲಿಟಿಯ ಬಗ್ಗೆ ಮಾತನಾಡುತ್ತಾರೆ ಟಿವಿಯಲ್ಲಿನ ಚಾನೆಲ್ ರೀತಿ ಜನರು ಈ ನವೀನ ಅಂಶದ ಬಗ್ಗೆ ಹೇಗೆ ತಿಳಿದಿದ್ದಾರೆ ಈ ಅಧ್ಯಯನದಲ್ಲಿ ಟಿವಿ ಸ್ಕೋರ್ ಹೊಂದಿದೆ ಅವರು ಕೆಲವು ಅಂಕಗಳನ್ನು ಸಹ ನಿಯೋಜಿಸಿದ್ದಾರೆ ನೀವು ವಾರದಲ್ಲಿ ಟಿವಿ ಸುದ್ದಿ ಕಾರ್ಯಕ್ರಮಗಳನ್ನು ಎಷ್ಟು ಬಾರಿ ವೀಕ್ಷಿಸುತ್ತೀರಿ ಆದ್ದರಿಂದ 1 ಪಾಯಿಂಟ್ ಅನ್ನು ವಾರಕ್ಕೊಮ್ಮೆ ಟಿವಿ ವೀಕ್ಷಿಸುತ್ತೀರಿ ಎಂಬುದಕ್ಕೆ ಸೂಚಿಸಲಾಗುತ್ತದೆ ಟಿವಿ ನೋಡದಿರುವುದನ್ನು ಪ್ರತಿನಿಧಿಸಲು 0 ಅನ್ನು ಬಳಸಲಾಗುತ್ತದೆ ಪತ್ರಿಕೆಯ ಓದುವಿಕೆ ನಿಮಗೆ ಟಿವಿಗಿಂತ ಹೆಚ್ಚು ಪ್ರಸರಣ ಪ್ರಕ್ರಿಯೆಯನ್ನು ನೀಡುತ್ತದೆ ಎಂದು ಅವರು ಕಂಡುಕೊಂಡಿದ್ದಾರೆ ಮತ್ತು ಕಾಸ್ಮೋಪಾಲಿಟನ ಎಂದರೆ ಹತ್ತಿರದ ನಗರಕ್ಕೆ ಹೇಗೆ ಭೇಟಿ ನೀಡುವುದು ನೀವು ಹತ್ತಿರದ ನಗರಗಳಿಂದ ಹೇಗೆ ಕಲಿಯುತ್ತೀರಿ ಮತ್ತು ಮಾಧ್ಯಮ ಬಳಕೆ ಟಿವಿ ವೀಕ್ಷಣೆಯು ಸಹ ಒಂದು ಪ್ರಮುಖ ಅಂಶವಾಗಿದೆ ಆದರೆ ಇಲ್ಲಿ ವೃತ್ತಪತ್ರಿಕೆ ಓದುವಿಕೆ ಸಂವಹನದ ಹೆಚ್ಚು ಸಕಾರಾತ್ಮಕ ಮಾರ್ಗಗಳನ್ನು ತೋರಿಸಿದೆ ಆದ್ದರಿಂದ ಅದೇ ಮ್ಯಾಟ್ರಿಕ್ಸ್ ಅನ್ನು ವಿವಿಧ ಅಂಶಗಳಲ್ಲಿ ಪರೀಕ್ಷಿಸಲಾಗಿದೆ ಮತ್ತು ಇಲ್ಲಿ ನಿಮಗೆ ತಿಳಿದಿರುವ ಅಪಾಯದ ಗ್ರಹಿಕೆಯನ್ನು ಕುಡಿಯುವ ನೀರಿನ 3 ಅಂಶಗಳ ಮೇಲೆ ಅಳವಡಿಸಿಕೊಳ್ಳುವವರ ಗ್ರಹಿಕೆಗಳ ಆಧಾರದ ಮೇಲೆ ಅಳೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಹೊಂಡವನ್ನು ಹೊಂದಿರುವ ಈ ಹೊಂಡವನ್ನು ಸುಧಾರಿಸಲಾಗಿದೆ ಅಥವಾ ಇಲ್ಲ ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಮತ್ತು ನಿಮ್ಮ ಕುಟುಂಬದ ಕುಡಿಯುವ ನೀರಿನ ಗುಣಮಟ್ಟ ಆದ್ದರಿಂದ ಅವರು ಎಲ್ಲ ಜನರ ಬಗ್ಗೆ ಮಾತನಾಡುತ್ತಾರೆ ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಆರೋಗ್ಯದ ಬಗ್ಗೆ ನಿಮಗೆ ಮತ್ತೊಮ್ಮೆ ತಿಳಿದಿದೆ ಮತ್ತು ದಿನನಿತ್ಯ ಅವರು ಎಷ್ಟು ನೀರನ್ನು ಸಂಗ್ರಹಿಸಬೇಕು ನಂತರ ಮತ್ತೊಮ್ಮೆ ಅವರು ಈ ರೀತಿಯ ಮ್ಯಾಟ್ರಿಕ್ಸ್ ಗ್ರಹಿಕೆಯಲ್ಲಿ ಎಲ್ಲವನ್ನೂ ಮ್ಯಾಪ್ ಮಾಡಿದರು ಅಪಾಯದ ಗ್ರಹಿಕೆಯನ್ನು ಸಹ ಮ್ಯಾಪ್ ಮಾಡಲಾಗಿದೆ ಆ ರೀತಿಯಲ್ಲಿ ಏನಾಯಿತು ಎಂಬುದು ಈ ಸಂಪೂರ್ಣ ನಾವೀನ್ಯಕಾರರು ಆ ನಿರ್ದಿಷ್ಟ ನಾವೀನ್ಯತೆಯ ಆರಂಭಿಕ ಬಳಕೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಸಂಪೂರ್ಣ ಉತ್ಪನ್ನದ ತಿಳುವಳಿಕೆ ಬಹಳ ಮುಖ್ಯ ಮತ್ತು ವಿಶಾಲವಾದ ಸಮುದಾಯಗಳಿಗೆ ಮತ್ತು ಅತಿ ಸೂಕ್ಷ್ಮ ಮಟ್ಟದ ಸಂಪರ್ಕನಿಂದ ಮತ್ತು ಮ್ಯಾಕ್ರೋ ಲೆವೆಲ್ ಸಂಪರ್ಕದಿಂದ ಪ್ರಾರಂಭವಾಗುವ ದೊಡ್ಡ ಸಂಪರ್ಕಕ್ಕೆ ಹರಡಲು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಇದು ಅವರು ಅಳವಡಿಸಿಕೊಂಡ ವಿಧಾನಗಳಲ್ಲಿ ಒಂದಾಗಿದೆ ಆದರೆ ವಿಭಿನ್ನ ಮಾರ್ಗಗಳಿವೆ ಕೇಂದ್ರೀಯತೆ ನಿಮಗೆ ತಿಳಿದಿರುವ ಮಟ್ಟ ಮತ್ತು ಅದರ ಮಿತಿಗಳನ್ನು ಹೊಂದಿಸುವುದು ನವೀನ ಅಭ್ಯಾಸಗಳ ಪ್ರಸರಣದಲ್ಲಿ ಈ ನಿರ್ದಿಷ್ಟ ಪ್ರವರ್ತಕರು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂಬುದರ ವಿವಿಧ ವಿಧಾನಗಳನ್ನು ನೋಡಬಹುದು ತುಂಬ ಧನ್ಯವಾದಗಳು